ಹಾಯ್ ಈ ನಿರ್ದಿಷ್ಟ ಮಾಡ್ಯೂಲ್ ಗೆ ಸ್ವಾಗತ ಮತ್ತು ಈ ಉಪನ್ಯಾಸ ಸರಣಿಯಲ್ಲಿ ಒಸಿಲೇಟಾರ್ನ ಬಗ್ಗೆ ನೋಡುತ್ತೇವೆ ಆದ್ದರಿಂದ ಇಲ್ಲಿಯವರೆಗೆ ನಾವು ನಿಖರವಾಗಿ ಒಸಿಲೇಟಾರ್ ಎಂದರೇನು ಎಂಬುದನ್ನು ನೋಡಿದ್ದೇವೆ ನಂತರ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಒಸಿಲೇಟಾರ್ ಆಗಿ ಹೇಗೆ ಬಳಸಬಹುದು ಎಂಬುದನ್ನು ನಾವು ನೋಡಿದ್ದೇವೆ ನಂತರ ಒಸಿಲೇಟಾರ್ ನ ವಿಧಗಳು ಮತ್ತು ಮಾನದಂಡಗಳನ್ನು ನೋಡಿದ್ದೇವೆ ಮಾನದಂಡ ಎಂದರೇನು ಫೀಡ್ ಬ್ಯಾಕ್ ನೆಟ್ ವರ್ಕ್ ಮೂಲಕ ಒಸಿಲೇಟಾರ್ ನ ಇನ್ ಪುಟ್ ಗೆ ಫೀಡ್ ಮಾಡುವ ಔಟ್ ಪುಟ್ ವೋಲ್ಟೇಜ್ ನ ಫೇಸ್ ಶಿಫ್ಟ್ 00 ಆಗಿರಬೇಕು ಎರಡನೆಯ ಸ್ಥಿತಿಯೆಂದರೆ ಗೈನ್ ಮತ್ತು ಫೀಡ್ ಬಾಕ್ ಫಾಕ್ಟರ್ ಬೀಟಾ 1 ಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಸಮನಾಗಿರಬೇಕು ಆರಂಭದಲ್ಲಿ ನಾವು ಒಸಿಲೇಶನ್ ನನ್ನು ಪ್ರಾರಂಭಿಸಲು ಅದನ್ನು 1 ಕ್ಕಿಂತ ಹೆಚ್ಚು ಇಡುತ್ತೇವೆ ಮತ್ತು ನಂತರ ನಾವು ಒಸಿಲೇಶನ್ ಗಳನ್ನು ಉಳಿಸಿಕೊಳ್ಳಲು ಅದನ್ನು 1 ಕ್ಕೆ ಸಮಗೊಳಿಸುತ್ತೇವೆ ನಂತರ ನಾವು R ಮತ್ತು C ಬಳಕೆಯನ್ನು ನೋಡಿದ್ದೇವೆ ಆದ್ದರಿಂದ ಫೀಡ್ ಬ್ಯಾಕ್ ನೆಟ್ ವರ್ಕ್ ನಲ್ಲಿ ರೆಸಿಸ್ಟರ್ ಗಳು ಮತ್ತು ಕೆಪಾಸಿಟರ್ ಗಳನ್ನು ಬಳಸಿಕೊಂಡು ನಾವು ಫೇಸ್ ಶಿಫ್ಟ್ ಒಸಿಲೇಟಾರ್ ನ್ನು ವಿನ್ಯಾಸಗೊಳಿಸಬಹುದು ಒಸಿಲೇಟಾರ್ನಲ್ಲಿ ಬಳಸುವ ಆಂಪ್ಲಿಫೈಯರ್ ಯಾವುದೇ ಫೇಸ್ ಶಿಫ್ಟ್ ನೀಡದ ಕೆಲವು ಪ್ರಕರಣಗಳಿವೆ ಎಂದು ನಾವು ನೋಡಿದ್ದೇವೆ ಆ ನಿರ್ದಿಷ್ಟ ಸಂದರ್ಭದಲ್ಲಿ ಯಾವುದೇ ಫೇಸ್ ಶಿಫ್ಟ್ ಇಲ್ಲದೆ ಫೀಡ್ ಬ್ಯಾಕ್ ನೆಟ್ ವರ್ಕ್ ಅನ್ನು ಬಳಸಬೇಕು ಏಕೆಂದರೆ ಆಂಪ್ಲಿಫೈಯರ್ ಮತ್ತು ಔಟ್ ಪುಟ್ ಯಾವುದೇ ಫೇಸ್ ಶಿಫ್ಟ್ ಅನ್ನು ನೀಡುತ್ತಿಲ್ಲ ಅಂದರೆ ಆಂಪ್ಲಿಫೈಯರ್ ನ ಔಟ್ ಪುಟ್ ಇನ್ ಪುಟ್ ಗೆ ಸಂಬಂಧಿಸಿದಂತೆ ಫೇಸ್ ನಲ್ಲಿದೆ ಅಂತಹ ಸಂದರ್ಭದಲ್ಲಿ ಅದೇ ಫೇಸ್ ನ ಫೀಡ್ ಬ್ಯಾಕ್ ನೆಟ್ ವರ್ಕ್ ನ ಮೂಲಕ ಒಸಿಲೇಟಾರ್ನ ಇನ್ ಪುಟ್ ಗೆ ಹೋಗುತ್ತದೆ ಆದ್ದರಿಂದ ಫೀಡ್ ಬ್ಯಾಕ್ ನೆಟ್ ವರ್ಕ್ ಯಾವುದೇ ರೀತಿಯ ಫೇಸ್ ಶಿಫ್ಟ್ ಅನ್ನು ಹೊಂದಿರಬಾರದು ವೀನ್ ಬ್ರಿಡ್ಜ್ ಒಸಿಲೇಟಾರ್ ಮತ್ತು ಈ RC ಒಸಿಲೇಟಾರ್ ಕಡಿಮೆ ಆವರ್ತನದಲ್ಲಿ ಬಳಸಲಾಗುವ ಒಸಿಲೇಟಾರ್ಗಳಾಗಿವೆ ಹೆಚ್ಚಿನ ಆವರ್ತನಕ್ಕಾಗಿ L ಅಂದರೆ ಇಂಡಕ್ಟರ್ ಮತ್ತು C ಕೆಪಾಸಿಟರ್ ಬಳಸುತ್ತಿರುವ ಒಸಿಲೇಟಾರ್ ಬಳಸಬೇಕು ಆದ್ದರಿಂದ ಇವು L ಮತ್ತು C ಗಳನ್ನು ಪ್ರತಿಕ್ರಿಯಾತ್ಮಕ ಅಥವಾ ಪ್ರತಿಕ್ರಿಯಾತ್ಮಕ ಘಟಕಗಳಾಗಿ ಬಳಸುತ್ತಿರುವ ಒಸಿಲೇಟಾರ್ಗಳಾಗಿವೆ ನಂತರ ನಾವು L ಮತ್ತು C ಒಸಿಲೇಟಾರ್ಗಳನ್ನು ಅಂದರೆ ಟ್ಯಾಂಕ್ ಒಸಿಲೇಟಾರ್ ಗಳನ್ನು ಒಸಿಲೇಟಾರಿ ಸಂಕೇತವನ್ನು ಉತ್ಪಾದಿಸಲು ಹೇಗೆ ಬಳಸಬಹುದು ಎಂಬುದನ್ನು ನೋಡಿದ್ದೇವೆ ಟ್ಯಾಂಕ್ ಸರ್ಕ್ಯೂಟ್ ಗಾಗಿ ಆರಂಭದಲ್ಲಿ ನಾವು ಕೆಪಾಸಿಟರ್ ಅನ್ನು ಚಾರ್ಜ್ ಮಾಡುವ ಸ್ಥಿತಿ ಮತ್ತು ನಂತರ ಅದು ಡಿಸ್ಚಾರ್ಜ್ ಆಗುವುದನ್ನು ಇಂಡಕ್ಟರ್ ಅನ್ನು ಸಂಪರ್ಕಿಸಿದಾಗ ನಾವು ನೋಡಿದ್ದೇವೆ ನಂತರ ಇಂಡಕ್ಟರ್ ಕಾಂತೀಯವಾಗಿ ಚಾರ್ಜ್ ಮಾಡಿ ಕೆಪಾಸಿಟರ್ ಗೆ ಮತ್ತೆ ಡಿಸ್ ಚಾರ್ಜ್ ಆಗುತ್ತದೆ ಅದನ್ನು ವಿರುದ್ಧ ಧ್ರುವೀಯತೆಯಲ್ಲಿ ಚಾರ್ಜ್ ಮಾಡುತ್ತದೆ ಈ ವಿರುದ್ಧ ಧ್ರುವೀಯತೆಯು LC ಒಸಿಲೇಟಾರ್ನ ವಿಷಯದಲ್ಲಿ ನಾವು ನೋಡಿದ ಲೆನ್ಜ್ ಕಾನೂನಿನ ಕಾರಣದಿಂದಾಗಿ ಬರುತ್ತದೆ L ಮತ್ತು C ಅನ್ನು ಫೀಡ್ ಬ್ಯಾಕ್ ಆಗಿ ಹೇಗೆ ಬಳಸಬಹುದು ಎಂದು ಅರ್ಥಮಾಡಿಕೊಂಡ ನಂತರ ನಾವು 2 ರೀತಿಯ ಒಸಿಲೇಟಾರ್ಗಳನ್ನು ವಿನ್ಯಾಸಗೊಳಿಸಿದ್ದೇವೆ ಮೊದಲನೆಯದು ಹಾರ್ಟ್ಲಿ ಒಸಿಲೇಟಾರ್ ಮತ್ತು ಎರಡನೆಯದು ಕೋಲ್ಪಿಟ್ಸ್ಒಸಿಲೇಟಾರ್ ಈಗ ನೀವು ಎಷ್ಟು ಕೆಪಾಸಿಟರ್ ಗಳನ್ನು ಮತ್ತು ಯಾವ ಆಂದೋಲದಲ್ಲಿ ಒಸಿಲೇಟಾರ್ ಎಷ್ಟು ಇಂಡಕ್ಟರ್ ಗಳನ್ನು ಬಳಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವ ತಂತ್ರವನ್ನು ನೆನಪಿಸಿಕೊಂಡರೆ ಕೋಲ್ಪಿಟ್ಸ್ ಒಸಿಲೇಟಾರ್ ನಲ್ಲಿ ಅದು 2 ಕೆಪಾಸಿಟರ್ ಗಳು ಮತ್ತು 1 ಇಂಡಕ್ಟರ್ ಎಂದು ನೀವು ಸುಲಭವಾಗಿ ಹೇಳಬಹುದು ಹಾರ್ಟ್ಲಿ ಒಸಿಲೇಟಾರ್ನದಲ್ಲಿ 2 ಇಂಡಕ್ಟರ್ ಗಳು ಮತ್ತು 1 ಕೆಪಾಸಿಟರ್ ಇದೆ ನಂತರ ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ ಈಗ ನಾವು ಇನ್ನೊಂದು ರೀತಿಯ ಒಸಿಲೇಟಾರ್ ನೋಡೋಣ ಇದನ್ನು ಕ್ರಿಸ್ಟಾಲ್ ಒಸಿಲೇಟಾರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವುಕ್ರಿಸ್ಟಾಲ್ ಒಸಿಲೇಟಾರ್ ಕ್ಕೆ ನೋಡುವ ಮೊದಲು ಪೀಜೋಎಲೆಕ್ಟ್ರಿಕ್ ಗುಣವನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳಬೇಕು ಏಕೆಂದರೆ ನಾನು ವಿದ್ಯಾರ್ಥಿಯನ್ನು ಕೇಳಿದಾಗ ಸಾಕಷ್ಟು ಗೊಂದಲವಿದೆ ಅವರು ಪೀಜೋ ರೆಸಿಸ್ಟರ್ ಎಂದರೇನು ಎಂದು ಕೇಳಿದಾಗ ವ್ಯಾಖ್ಯಾನವು ಪೀಜೋಎಲೆಕ್ಟ್ರಿಕ್ ನದ್ದಾಗಿದೆ ಆದ್ದರಿಂದ ಗೊಂದಲಕ್ಕೆ ಸಿಲುಕಬೇಡಿ ಪೀಜೋಎಲೆಕ್ಟ್ರಿಕ್ ಕ್ರಿಸ್ಟಾಲ್ ಗೆ ಒತ್ತಡವನ್ನು ಹಾಕಿದಾಗ ವೋಲ್ಟೇಜ್ ನಲ್ಲಿ ಬದಲಾವಣೆಯನ್ನು ತೋರಿಸುತ್ತವೆ ಇನ್ನೊಂದು ಪೀಜೋ ರೆಸಿಸ್ಟರ್ ಇದಕ್ಕೆ ಬಲ ಪ್ರಯೋಗಿಸಿದಾಗ ಅಥವಾ ಒತ್ತಡ ಹಾಕಿದಾಗ ಪ್ರತಿರೋಧದಲ್ಲಿ ಬದಲಾವಣೆಯನ್ನು ತೋರಿಸುತ್ತದೆ ಆದ್ದರಿಂದ ಅಲ್ಲಿನ ಪೀಜೋ ರೆಸಿಸ್ಟರ್ ವಸ್ತುವಿನ ಪ್ರತಿರೋಧದಲ್ಲಿ ಬದಲಾವಣೆ ಇದೆ ಆದ್ದರಿಂದ ಈಗ ಕ್ರಿಸ್ಟಾಲ್ ಒಸಿಲೇಟಾರ್ ಒಂದು ಎಲೆಕ್ಟ್ರಾನಿಕ್ ಒಸಿಲೇಟಾರ್ ಸರ್ಕ್ಯೂಟ್ ಆಗಿದ್ದು ನಿಖರವಾದ ಆವರ್ತನದೊಂದಿಗೆ ವಿದ್ಯುತ್ ಸಂಕೇತವನ್ನು ರಚಿಸಲು ಪೀಜೋಎಲೆಕ್ಟ್ರಿಕ್ ವಸ್ತುವಿನ ಕಂಪಿಸುವ ಕ್ರಿಸ್ಟಾಲ್ ನ ಯಾಂತ್ರಿಕ ರೇಸೋನೆನ್ಸ್ ಬಳಸುತ್ತದೆ ಆದ್ದರಿಂದ ಈ ಕೃಸ್ಟಾಲ್ ಬಳಸಿ ಕೃಸ್ಟಾಲ್ನ ಔಟ್ ಪುಟ್ ಅನ್ನು ತೆಗೆದುಕೊಳ್ಳುತ್ತೇವೆ ಇದು ವಿದ್ಯುತ್ ಸಂಕೇತವಾಗಿದೆ ಈ ನಿರ್ದಿಷ್ಟ ಕೃಸ್ಟಾಲ್ನ ಯಾಂತ್ರಿಕ ರೇಸೋನೆನ್ಸ್ನಿಂದಾಗಿ ಈ ವೋಲ್ಟೇಜ್ ಉತ್ಪತ್ತಿಯಾಗುತ್ತದೆ ಎಂದು ನಾವು ಹೇಳಬಹುದು ಒತ್ತಡವನ್ನು ಅನ್ವಯಿಸಿದಾಗ ಇದು ಯಾಂತ್ರಿಕವಾಗಿ ಹೇಗೆ ರೇಸೋನಟ್ ಆಗುತ್ತದೆ ನಾವು ಸ್ವಲ್ಪ ಒತ್ತಡವನ್ನು ಹೇರಿದಾಗ ಅದು ರೇಸೋನಟ್ ಆಗಲು ಪ್ರಾರಂಭಿಸುತ್ತದೆ ಈ ರೇಸೋನೆನ್ಸ್ ಕಂಪಿಸುವ ಕ್ರಿಸ್ಟಲ್ ಪೀಜೋಎಲೆಕ್ಟ್ರಿಕ್ ವಸ್ತುವಿನಿಂದ ಹಿಡಿಯಲ್ಪಡುತ್ತದೆ ಮತ್ತು ವಿದ್ಯುತ್ ಸಂಕೇತದಲ್ಲಿ ಬದಲಾವಣೆ ಇರುತ್ತದೆ ಪ್ರತಿಯೊಂದು ಕೃಸ್ಟಾಲ್ ತನ್ನದೇ ಆದ ಆವರ್ತನವನ್ನು ಹೊಂದಿದೆ ಮತ್ತು ಸ್ಥಿರ ಆವರ್ತನವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ಸೂಚಿಸುತ್ತದೆ ಆದ್ದರಿಂದ ಪ್ರತಿಯೊಂದು ಕೃಸ್ಟಾಲ್crystal ತನ್ನದೇ ಆದ ಆವರ್ತನವನ್ನು ಹೊಂದಿದೆ ಮತ್ತು ಇದು ಹೆಚ್ಚಿನ ಆವರ್ತನ ಸ್ಥಿರತೆಗೆ ಆದ್ಯತೆ ನೀಡಬಹುದಾದ ಸ್ಥಿರ ಆವರ್ತನ ಪ್ರತಿಕ್ರಿಯೆಯನ್ನು ಹೊಂದಬಹುದು ಆದ್ದರಿಂದ ಸ್ಥಿರವಾದ ಒಸಿಲೇಟಾರ್ ಅನ್ನು ವಿನ್ಯಾಸಗೊಳಿಸಲು ಬಯಸಿದಾಗ ಕ್ರಿಸ್ಟಾಲ್ ಒಸಿಲೇಟಾರ್ಗಳನ್ನು ಇತರ ಒಸಿಲೇಟಾರ್ ಗಳಿಗಿಂತ ಹೆಚ್ಚು ಆದ್ಯತೆ ನೀಡಲಾಗುತ್ತದೆ ಕ್ರಿಸ್ಟಾಲ್ ಗೆ ಒತ್ತಡವನ್ನು ಅನ್ವಯಿಸಿದಾಗ ಅದು ಡಿಫಾರ್ಮ್ಗೊಳ್ಳುತ್ತದೆ ಇದು ಚಲಿಸುತ್ತಿರುವುದನ್ನು ನೀವು ನೋಡಬಹುದು ಸ್ಲೈಡ್ ಅನ್ನು ನೋಡಿ ಯಾಂತ್ರಿಕ ಒತ್ತಡವನ್ನು ಹಾಕಿದಾಗ ವೋಲ್ಟೇಜ್ ನಲ್ಲಿ ಬದಲಾವಣೆ ಇರುತ್ತದೆ ಒತ್ತಡವನ್ನು ಅನ್ವಯಿಸುವುದರಿಂದ ವೋಲ್ಟೇಜ್ ಹೆಚ್ಚಾಗುವುದನ್ನು ಈ ಮೀಟರ್ ನಲ್ಲಿ ನೋಡಬಹುದು ಒತ್ತಡವನ್ನು ಹಿಂದೆ ತೆಗೆದುಕೊಂಡಾಗ ವೋಲ್ಟೇಜ್ ಕಡಿಮೆ ಆಗುವುದನ್ನು ನೋಡಬಹುದು ಆದ್ದರಿಂದ ಒತ್ತಡವನ್ನು ಅನ್ವಯಿಸುವುದರಿಂದ ವೋಲ್ಟೇಜ್ ಅಥವಾ ಸಿಗ್ನಲ್ ನಲ್ಲಿ ಬದಲಾವಣೆಯಾಗುತ್ತದೆ ಕ್ರಿಸ್ಟಾಲ್ ಮುಖಗಳಲ್ಲಿ ಪ್ರೆಷರ್ ನ್ನು ಅಥವಾ ಯಾಂತ್ರಿಕ ಬಲದ ಅನ್ವಯದ ಮೇಲೆ ಒತ್ತಡವನ್ನು ಅನ್ವಯಿಸುವುದರಿಂದಕ್ರಿಸ್ಟಾಲ್ ಕಂಪಿಸುತ್ತದೆ ಮತ್ತು A C ವೋಲ್ಟೇಜ್ ಉತ್ಪತ್ತಿಯಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಕ್ರಿಸ್ಟಾಲ್ ಅನ್ನು A C ವೋಲ್ಟೇಜ್ ಗೆ ಒಳಪಡಿಸಿದರೆ ಅದು ಕಂಪಿಸುತ್ತದೆ ಇದು ಕ್ರಿಸ್ಟಾಲ್ ನ ಯಾಂತ್ರಿಕ ವಿರೂಪಕ್ಕೆ ಕಾರಣವಾಗುತ್ತದೆ ಈಗ ಕ್ರಿಸ್ಟಾಲ್ ಪ್ರಕಾರಗಳು ಯಾವುವು ಮತ್ತು ಯಾವ ಪ್ರಕಾರವನ್ನು ಬಳಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಕ್ರಿಸ್ಟಾಲ್ಗಳು ಎರಡು ಬಗೆಯವುಗಳು ಮೊದಲನೆಯದು ನೈಸರ್ಗಿಕವಾಗಿ ಸಂಭವಿಸುವ ಕ್ರಿಸ್ಟಾಲ್ ಪ್ರಕಾರಗಳು ಮತ್ತು ಎರಡನೆಯದು ಸಂಶ್ಲೇಷಿತವಾಗಿ ಸಂಭವಿಸುವ ಕ್ರಿಸ್ಟಾಲ್ಗಳು ಆದ್ದರಿಂದ ರೋಚೆಲ್ ಸಾಲ್ಟ್ ಅತ್ಯಂತ ದೊಡ್ಡ ಪಿಜೋಎಲೆಕ್ಟ್ರಿಕ್ ಚಟುವಟಿಕೆಯನ್ನು ಹೊಂದಿದೆ ಆದರೆ ಯಾಂತ್ರಿಕವಾಗಿ ದುರ್ಬಲವಾಗಿದೆ ಅತ್ಯಂತ ದೊಡ್ಡ ಪಿಜೋಎಲೆಕ್ಟ್ರಿಕ್ ಚಟುವಟಿಕೆ ಎಂದರೆ ಯಾಂತ್ರಿಕ ಒತ್ತಡದಲ್ಲಿನ ಸಣ್ಣ ಬದಲಾವಣೆಯು ಔಟ್ ಪುಟ್ ವೋಲ್ಟೇಜ್ ನಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟುಮಾಡಬಹುದು ಆದರೆ ಅವು ಯಾಂತ್ರಿಕವಾಗಿ ದುರ್ಬಲವಾಗಿದೆ ಮತ್ತು ಹೆಚ್ಚಿನ ಯಾಂತ್ರಿಕ ಒತ್ತಡಗಳನ್ನು ತಡೆದುಕೊಳ್ಳುವಷ್ಟು ಬಲವಾಗಿಲ್ಲಅದಕ್ಕಾಗಿಯೇ ಅವುಗಳನ್ನು ಹೆಚ್ಚಾಗಿ ಮೈಕ್ರೊಫೋನ್ ಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಈಗ ಒತ್ತಡ ಅನ್ವಯಿಸಿದಾಗ ವೋಲ್ಟೇಜ್ ಅನ್ನು ಉತ್ಪಾದಿಸಬೇಕು ಮತ್ತು ಅದು ಸೂಕ್ಷ್ಮವಾಗಿರಬೇಕಾದಲ್ಲಿ ರೋಚೆಲ್ ಸಾಲ್ಟ್ ನ್ನು ಬಳಸಬಹುದು ಟರ್ಮಲೈನ್ ಎಂಬ ಮತ್ತೊಂದು ಕೃಸ್ಟಾಲ್ ನ್ನು ನೋಡೋಣ ಈ ಕ್ರಿಸ್ಟಾಲ್ ಕನಿಷ್ಠ ಪೀಜೋಎಲೆಕ್ಟ್ರಿಕ್ವ ಪರಿಣಾಮವನ್ನು ಹೊಂದಿದೆ ಆದರೆ ಯಾಂತ್ರಿಕವಾಗಿ ಇದು ದೃಢವಾಗಿದೆ ಅಥವಾ ಬಲವಾಗಿದೆ ಇದು ಅತ್ಯಂತ ದುಬಾರಿಯೂ ಆಗಿದೆ ಮೂರನೆಯದನ್ನು ನೋಡೋಣ ಕ್ವಾರ್ಟ್ಜ್ ಕ್ವಾರ್ಟ್ಜ್ ಎಂಬುದು ರೋಚೆಲ್ ಸಾಲ್ಟ್ ಮತ್ತು ಟರ್ಮಲೈನ್ ನಡುವಿನ ರಾಜಿಯಾಗಿದೆ ಮತ್ತು ಸುಲಭವಾಗಿ ಲಭ್ಯವಿದೆ ಮತ್ತು ಸಾಮಾನ್ಯವಾಗಿ ಒಸಿಲೇಟಾರ್ ಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಈ ಕ್ವಾರ್ಟ್ಜ್ ಕ್ರಿಸ್ಟಲ್ ಒಸಿಲೇಟಾರ್ಗಳನ್ನು ಎಲ್ಲಿ ಬಳಸಲಾಗುತ್ತದೆ ಮತ್ತು ಅಪ್ಲಿಕೇಶನ್ ಗಳು ಯಾವುವು ಎಂಬುದರ ಬಗ್ಗೆ ಯೋಚಿಸಿ ವಾಚ್ ಏನು ಮಾಡುತ್ತದೆ ಗಡಿಯಾರದಲ್ಲಿ ಕ್ರಿಸ್ಟಲ್ ಒಸಿಲೇಟಾರ ಇದೆಯೇ ಸಂಶ್ಲೇಷಿತವಾಗಿ ಸಂಭವಿಸುವುದನ್ನು ನಾವು ನೋಡೋಣ ಉದಾಹರಣೆಗಳೆಂದರೆ ಲಿಥಿಯಂ ಟಾಂಟಾಲೈಟ್ ಗ್ಯಾಲಿಯಮ್ ಫಾಸ್ಫೇಟ್ ಲ್ಯಾಂಗಸೈಟ್ ಆದ್ದರಿಂದ ಇವೆಲ್ಲವೂ ಸಂಶ್ಲೇಷಿತವಾಗಿ ಸಂಭವಿಸುವ ಕ್ರಿಸ್ಟಾಲ್ ಗಳಾಗಿವೆ ಈಗ ನಾವು ಕೃಸ್ಟಾಲ್ ಒಸಿಲೇಟಾರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಇಲ್ಲಿ ನೋಡುತ್ತಿರುವುದು ಪೀಜೋಎಲೆಕ್ಟ್ರಿಕ್ ಕೃಸ್ಟಾಲ್ ಗಳನ್ನು ಅದರ ರೇಸೋನೆಂಟ್ ಟ್ಯಾಂಕ್ ಆಗಿ ಬಳಸಿಕೊಂಡು ಟ್ಯೂನ್ ಮಾಡಿದ ಸರ್ಕ್ಯೂಟ್ ಒಸಿಲೇಟಾರ್ ಆಗಿದೆ ಕ್ವಾರ್ಟ್ಜ್ ನ ನೈಸರ್ಗಿಕ ಷಡ್ಭುಜಾಕೃತಿಯ ಆಕಾರವನ್ನು ಆಯತಾಕಾರದ ಆಕಾರದಲ್ಲಿ ಕತ್ತರಿಸಲಾಗುತ್ತದೆ ಆದ್ದರಿಂದಕೃಸ್ಟಾಲ್ ಒಸಿಲೇಟಾರ್ ಅನ್ನು ನಿರ್ಮಿಸಲು ಆಯತಾಕಾರದ ಚಪ್ಪಡಿಯಾಗಿ ಕತ್ತರಿಸಿದ ಕ್ವಾರ್ಟ್ಜ್ ಕ್ರಿಸ್ಟಾಲ್ ಷಡ್ಭುಜಾಕೃತಿಯ ಆಕಾರವನ್ನು ಬಳಸುತ್ತಿದ್ದೇವೆ ಈಗ ಈ ಸ್ಪಷ್ಟಕೃಸ್ಟಾಲ್ ಅನ್ನು 2 ಲೋಹದ ಫಲಕಗಳ ನಡುವೆ ಇರಿಸಲಾಗುತ್ತದೆ ಅಥವಾ ಜೋಡಿಸಲಾಗಿದೆ ಕಾರ್ಯನಿರ್ವಹಿಸದಿದ್ದಾಗ ಅದರ ಯಾಂತ್ರಿಕ ಮೌಂಟಿಂಗ್ ನಿಂದಾಗಿ ಇದು ಕೆಪಾಸಿಟನ್ಸ್ ಗೆ ಸಮಾನವಾಗಿದೆ ಏಕೆಂದರೆ ಇಲ್ಲಿ ಇದು ವಾಹಕ ಫಲಕವನ್ನು ಹೊಂದಿದೆ ಅದು ಕಾರ್ಯನಿರ್ವಹಿಸದಿದ್ದಾಗ ಅದು ಕೇವಲ ಡೈಎಲೆಕ್ಟ್ರಿಕ್ ವಸ್ತುವಿನಿಂದ ಬೇರ್ಪಡಿಸಲಾದ 2 ವಾಹಕ ಫಲಕಗಳಾಗಿವೆ ಈಗ ಆಂತರಿಕ ಆವರ್ತನ ಕಂಪನದಿಂದ ಕ್ರಿಸ್ಟಾಲ್ ನ ದ್ರವ್ಯರಾಶಿ ಜಡತ್ವ ಮತ್ತು ಕೆಪಾಸಿಟನ್ಸ್ C ಪ್ರತಿನಿಧಿಸುವ ಸ್ವಲ್ಪ ಬಿಗಿತವನ್ನು ಸೂಚಿಸುತ್ತದೆ ಆದ್ದರಿಂದ ಕಂಪನದ ದಲ್ಲಿ R L C ಈ 3 ಘಟಕಗಳನ್ನು ಹೊಂದಿದೆ ಕ್ರಿಸ್ಟಾಲ್ ಕಾರ್ಯನಿರ್ವಹಿಸದಿದ್ದಾಗ ಕೇವಲ ಕೆಪಾಸಿಟರ್ ಆಗಿದೆ ಆದರೆ ಅದು ಕಾರ್ಯನಿರ್ವಹಿಸುತ್ತಿರುವಾಗ ರೆಸಿಸ್ಟಂಸ್ ಆಂತರಿಕ ಘರ್ಷಣೆಯ ಕಂಪನದಿಂದಾಗಿ L ಕೃಸ್ಟಾಲ್ ಜಡತ್ವವನ್ನು ಸೂಚಿಸಿದರೆ ದ್ರವ್ಯರಾಶಿಯ ಕಾರಣ ಇರುತ್ತದೆ ಮತ್ತು ಕೆಪಾಸಿಟರ್ C ಪ್ರತಿನಿಧಿಸುವ ಕೆಲವು ಬಿಗಿತ ಹೀಗಾಗಿ RLC ಚಿತ್ರಣಕ್ಕೆ ಬರುತ್ತದೆ ಈಗ RLC ರೆಸೋನೇಟಿಂಗ್ ಸರ್ಕ್ಯೂಟ್ ಅನ್ನು ರೂಪಿಸುತ್ತದೆ ಆವರ್ತನ Fr ವನ್ನು ವಿಶ್ಲೇಷಿಸಲು ಆದ್ದರಿಂದ ಕ್ರಿಸ್ಟಾಲ್ ಒಸಿಲೇಟಾರ್ ಅಥವಾ ಟ್ಯೂನ್ ಮಾಡಿದ ಸರ್ಕ್ಯೂಟ್ ಕಾರ್ಯನಿರ್ವಹಿಸದಿದ್ದಾಗ ಅದು ಕೆಪಾಸಿಟನ್ಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದು ಕ್ರಿಯಾತ್ಮಕವಾದಾಗ ಅದು ಕಂಪಿಸುವಾಗ ಅದಕ್ಕೆ ಸಮಾನವಾದ R L ಮತ್ತು C ಇರುತ್ತದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ

ಆದ್ದರಿಂದ ಹೆಚ್ಚಿನ ಫ್ರೀಕ್ವೆಂಸಿಗೆ ದಪ್ಪವುಚಿಕ್ಕದಾಗಿರಬೇಕು ಇದು ಯಾಂತ್ರಿಕವಾಗಿ ದುರ್ಬಲಗೊಳಿಸುತ್ತದೆ ಆದ್ದರಿಂದ ಅಂತಹ ಒಸಿಲೇಟಾರ್ನ ಮಿತಿಯ ವ್ಯಾಪ್ತಿಯು 200 ಹರ್ಟ್ಜ್ ನಿಂದ 300 ಕಿಲೋಹರ್ಟ್ಜ್ ಆಗಿರುತ್ತದೆ ಆದ್ದರಿಂದ ಹೀಗೆ ಕ್ರಿಸ್ಟಾಲ್ ಒಸಿಲೇಟಾರ್ ಅನ್ನು ನಿರ್ಧರಿಸಬಹುದು ಮತ್ತು ಅದು ದಪ್ಪವನ್ನು ಅವಲಂಬಿಸಬೇಕಾಗುತ್ತದೆ ಅರ್ಥಮಾಡಿಕೊಳ್ಳಲು ನಾವು ಅದನ್ನು ತುಂಬಾ ತೆಳ್ಳಗಾಗಿಸಲು ಸಾಧ್ಯವಿಲ್ಲ ಇಲ್ಲದಿದ್ದರೆ ಅದು ಯಾಂತ್ರಿಕವಾಗಿ ದುರ್ಬಲವಾಗಿರುತ್ತದೆ ಆದುದರಿಂದ ಒಸಿಲೇಟಾರ್ ವ್ಯಾಪ್ತಿಯನ್ನು ಸುಮಾರು 200 ಅಥವಾ 300 ಕಿಲೋಹರ್ಟ್ಜ್ ಗೆ ಸೀಮಿತಗೊಳಿಸಬೇಕು ನಾವು ಇನ್ನೊಂದು ವಿಷಯವನ್ನು ನೋಡೋಣ ರೇಸೋನೆಂಟ್ ಸ್ಥಿತಿ ಸಂಭವಿಸಿದ ನಂತರ ಸರಣಿ RLC ಲೆಗ್ ನ ರಿಯಾಕ್ಟೆಂಸ್ Xl 2XC ಸಮನಾಗಿದೆ ಆದ್ದರಿಂದ ಈ ಸ್ಥಿತಿ ಸಂಭವಿಸಿದಾಗ ರೇಸೋನೆನ್ಸ್ ಸಂಭವಿಸಲು ಪ್ರಾರಂಭಿಸುತ್ತದೆ ಈ ಸ್ಥಿತಿಯಲ್ಲಿ ಇಂಪೆಡಾನ್ಸ್ ಕನಿಷ್ಠವಾಗಿದೆ ಇದು ರೆಸಿಸ್ಟೆಂಸ್ R ಆದ್ದರಿಂದ ರೆಸಿಸ್ಟೆಂಸ್ ಸೀರೀಸ್ ರೇಸೋನೆನ್ಸ್ ಫ್ರೀಕ್ವೆಂಸಿ ಈ ಹಿಂದೆ ನೀಡಲಾದ ರೇಸೋನೆನ್ಸ್ ಫ್ರೀಕ್ವೆಂಸಿ ಅಂತೆಯೇ ಇದೆ ಆದ್ದರಿಂದ ಅದು ಏನು ಹೇಳುತ್ತದೆ ಎಂದರೆ ಒಮ್ಮೆ ರೇಸೋನೆನ್ಸ್ ಸ್ಥಿತಿ ಸಂಭವಿಸಿದರೆ Xl Xc ಸಮಾನವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಇಂಪೆಡಾನ್ಸ್ R ಕನಿಷ್ಠವಾಗಿರುತ್ತದೆ ಆದ್ದರಿಂದ ಸೀರೀಸ್ ರೇಸೋನೆನ್ಸ್ ಫ್ರೀಕ್ವೆಂಸಿ D ರೇಸೋನೆನ್ಸ್ ಫ್ರೀಕ್ವೆಂಸಿ ಗೆ ಸಮಾನವಾಗಿದೆ ರೇಸೋನೆಂಟ್ ಫ್ರೀಕ್ವೆಂಸಿ ಗೆ ಸಮಾನವಾಗಿದೆ ಆದನ್ನು ನಾವು ಈ ಹಿಂದೆ ನೋಡಿದ್ದೇವೆ ಈಗ ಪಾರಲಲ್ ರೇಸೋನೆನ್ಸ್ ಅಥವಾ ಆಂಟಿ ರೇಸೋನೆನ್ಸ್ ಸ್ಥಿತಿ ಅಂದರೆ ಏನು ಹಾಗಾದರೆ ಅದರ ಅರ್ಥವೇನು ಇತರ ರಿಯಾಕ್ಟೆಂಸ್ ಸ್ಥಿತಿ ಸೀರೀಸ್ ರೇಸೋನೆಂಟ್ ಮೌಂಟಿಂಗ್ ಕೆಪಾಸಿಟರ್ Cm ನ ಪ್ರತಿಕ್ರಿಯೆಗೆ ಸಮನಾದಾಗ ಸಂಭವಿಸುತ್ತದೆ ಇಲ್ಲಿ ಮೌಂಟಿಂಗ್ ಕೆಪಾಸಿಟರ್ Cm ಇದೆ ರೇಸೋನೆಂಟ್ ಪ್ರಾರಂಭವಾದಾಗ Xl Xc ಸಿಗೆ ಸಮಾನವಾಗಿರುತ್ತದೆ ಆದರೆ ಸಿರೀಸ್ ರೇಸೋನೆನ್ಸ್ ಮೌಂಟಿಂಗ್ ಕೆಪಾಸಿಟರ್ ನ ರಿಯಾಕ್ಟೆಂಸ್ ಗೆ ಸಮನಾದಾಗ ರಿಯಾಕ್ಟೆಂಸ್ ಸ್ಥಿತಿ ಸಂಭವಿಸುತ್ತದೆಯೇ ಅಂದರೆ ಈ ಸೀರೀಸ್ ಕಾಂಪೋನೆಂಟ್ ಗಳಿಂದಾಗಿ ಸಂಭವಿಸುವ ರಿಯಾಕ್ಟೆಂಸ್ ಮೌಂಟಿಂಗ್ ಕೆಪಾಸಿಟರ್ ಗೆ ಸಮಾನವಾಗಿದೆ ಆದ್ದರಿಂದ ಸೀರೀಸ್ ರೇಸೋನೆನ್ಸ್ ಫ್ರೀಕ್ವೆಂಸಿ ಯಲ್ಲಿ ಸ್ಲೈಡ್ ನಲ್ಲಿ ಗ್ರಾಫ್ ಅನ್ನು ಉಲ್ಲೇಖಿಸಿ y ಆಕ್ಸಿಸ್ ನಲ್ಲಿ ಔಟ್ ಪುಟ್ ಇಂಪೆಡಾನ್ಸ್ ಅನ್ನು ನೋಡಬಹುದು ಮತ್ತು x ಆಕ್ಸಿಸ್ ನಲ್ಲಿ ಸಮಾನಾಂತರ ರೇಸೋನೆನ್ಸ್ ಫ್ರೀಕ್ವೆನ್ಸಿಯನ್ನು ನೋಡಬಹುದು ಆದ್ದರಿಂದ ಇಲ್ಲಿ ನೀವು ನೋಡಿದಾಗ ಇದು ಕ್ರಿಸ್ಟಾಲ್ ಫ್ರೀಕ್ವೆಂಸಿ ಆಗಿದೆ ಇದು fs ನಂತಹ ಸರಣಿಗಳಲ್ಲಿದ್ದಾಗ ಮತ್ತು ಈ ರೇಸೋನೆನ್ಸ್ ಇಂಪಿಡೆನ್ಸ್ ಕಡಿಮೆಯಾಗಲು ಕಾರಣವಾಗುತ್ತದೆ ನಂತರ ಅದು ಸಮಾನಾಂತರ ರೇಸೋನೆನ್ಸ್ ನಲ್ಲಿದ್ದಾಗ ಅದು fp ಅದು ಮತ್ತೆ ಪೀಕ್ ತಲುಪುತ್ತದೆ ಮತ್ತು ಅಂತಿಮವಾಗಿ ಮತ್ತೆ ಇದು ಬೀಳುತ್ತದೆ ಆದ್ದರಿಂದ ಈ ರೀತಿ ಒಸಿಲೇಷನ್ ಸಂಭವಿಸುತ್ತವೆ ಇದು ಸಮಾನಾಂತರ ರೇಸೋನೆನ್ಸ್ದಲ್ಲಿರುವಾಗ ಹೋಲಿಸಿದರೆ ಸೀರೀಸ್ ರೇಸೋನೆನ್ಸ್ ಔಟ್ ಪುಟ್ ಇಂಪೆಡಾನ್ಸ್ ಹೇಗೆ ಇರುತ್ತದೆ ಎಂಬುದರ ಪ್ರಾತಿನಿಧ್ಯವಾಗಿದೆ ಆದ್ದರಿಂದ ನೀವು ಸ್ಥಿರತೆಯ ಬಗ್ಗೆ ಮತ್ತಷ್ಟು ಮಾತನಾಡಿದರೆ ಸಮಯದೊಂದಿಗೆ ಕ್ರಿಸ್ಟಾಲ್ ಫ್ರೀಕ್ವೆಂಸಿ ತಾಪಮಾನ ಎಜಿಂಗ್ ಇತ್ಯಾದಿಗಳಿಂದಾಗಿ ಸ್ವಲ್ಪ ಬದಲಾಗುತ್ತದೆ ಈಗ ಮತ್ತೊಂದು ಅಂಶವೆಂದರೆ ಕ್ರಿಸ್ಟಾಲ್ ಜೀವಿತಾವಧಿಯನ್ನು ಹೊಂದಿದೆ ಆದ್ದರಿಂದ ಸಮಯ ಹೆಚ್ಚಾದಂತೆ ಅಥವಾ ತಾಪಮಾನವನ್ನು ಬದಲಾಯಿಸಿದಾಗ ಅಥವಾ ಸಮಯದೊಂದಿಗೆ ವಯಸ್ಸಾದಾಗ ಕ್ರಿಸ್ಟಾಲ್ ಫ್ರೀಕ್ವೆಂಸಿ ಸ್ವಲ್ಪ ಬದಲಾಗುತ್ತದೆ ಆದ್ದರಿಂದ ತಾಪಮಾನ ಸ್ಥಿರತೆ ಹರ್ಟ್ಜ್ ಅಥವಾ ಮೆಗಾ ಹರ್ಟ್ಜ್ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ಫ್ರೀಕ್ವೆಂಸಿ ಯಲ್ಲಿ ಬದಲಾವಣೆ ಆಗುತ್ತದೆ ತಾಪಮಾನದಲ್ಲಿ 1 ಡಿಗ್ರಿ ಸೆಂಟಿಗ್ರೇಡ್ ಬದಲಾವಣೆ ಆದರೆ ಫ್ರೀಕ್ವೆಂಸಿ10 ರಿಂದ 12 ಹರ್ಟ್ಜ್ ನಷ್ಟು ಬದಲಾಗುತ್ತದೆ ಇದು ನಗಣ್ಯವಾಗಿದೆ ಏಕೆಂದರೆ ನಾವು ಮೆಗಾಹರ್ಟ್ಜ್ ಬಗ್ಗೆ ಮಾತನಾಡುತ್ತಿದ್ದೇವೆ ಮೆಗಾಹರ್ಟ್ಜ್ ನಲ್ಲಿ 10 ರಿಂದ 12 ಹರ್ಟ್ಜ್ ಬದಲಾವಣೆಯನ್ನು ಹೊಂದಿದ್ದರೆ ಅದು ತುಂಬಾ ಚಿಕ್ಕದು ಸುಮಾರು 0 201 ಪ್ರತಿಶತ ಅಥವಾ 0 1 ಪ್ರತಿಶತ ಇದು ತುಂಬಾ ಕಡಿಮೆ ಆದ್ದರಿಂದ ಅದಕ್ಕಾಗಿಯೇ ಮೆಗಾಹರ್ಟ್ಜ್ ಶ್ರೇಣಿಯಲ್ಲಿ 1 ನಿಮಿಷದಲ್ಲಿ 10 ರಿಂದ 12 ಹರ್ಟ್ಜ್ ಇದ್ದರೆ ತಾಪಮಾನದಲ್ಲಿನ ಬದಲಾವಣೆಯು ಗಮನಾರ್ಹವಾಗಿ ಫ್ರೀಕ್ವೆಂಸಿ ಬದಲಾಯಗುವುದಿಲ್ಲ ಆದ್ದರಿಂದ ಎಲ್ಲಾ ಪ್ರಾಯೋಗಿಕ ಉದ್ದೇಶಗಳಿಗಾಗಿ ಅದನ್ನು ಸ್ಥಿರವಾಗಿ ಪರಿಗಣಿಸಲಾಗುತ್ತದೆ ಆದರೆ ಈ ಹೆಚ್ಚಿನ ಬದಲಾವಣೆಯು ಸಹ ಸ್ವೀಕಾರಾರ್ಹವಲ್ಲದಿದ್ದರೆ ಕ್ರಿಸ್ಟಾಲ್ ಅನ್ನು ಸ್ಥಿರ ತಾಪಮಾನವನ್ನು ಸ್ಥಿರವಾಗಿ ನಿರ್ವಹಿಸುವ ಪೆಟ್ಟಿಗೆಯಲ್ಲಿ ಇಡಲಾಗುತ್ತದೆ ಇದನ್ನು ಕಾನ್ಸ್ಟಾಂಟ್ ಟೆಂಪರೇಚರ್ ಓವನ್ ಅಥವಾ ಕಾನ್ಸ್ಟಾಂಟ್ ಟೆಂಪರೇಚರ್ ಬಾಕ್ಸ್ ಎಂದು ಕರೆಯಲಾಗುತ್ತದೆ

ದೀರ್ಘಕಾಲೀನ ಸ್ಥಿರತೆಯ ಬಗ್ಗೆ ಮಾತನಾಡುವಾಗ ನಾವು ನೋಡುವುದು ಮೂಲತಃ ಕ್ರಿಸ್ಟಾಲ್ ವಯಸ್ಸಾಗುವಿಕೆಯಿಂದ ಕ್ವಾರ್ಟ್ಜ್ಕ್ರಿಸ್ಟಾಲ್ ಗೆ ವರ್ಷಕ್ಕೆ 2 x 10 8 ವಯಸ್ಸಾಗುವ ದರ ಇದು ಅತ್ಯಂತ ಚಿಕ್ಕದಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಅದರ ದೀರ್ಘಕಾಲೀನ ಸ್ಥಿರತೆಯೂ ಒಂದು ರೀತಿಯ ಅತ್ಯುತ್ತಮವಾಗಿದೆ ಅಲ್ಪಾವಧಿಯ ಸ್ಥಿರತೆ ಕ್ವಾರ್ಟ್ಜ್ ಕ್ರಿಸ್ಟಾಲ್ ಸಮಯದೊಂದಿಗೆ ಫ್ರೀಕ್ವೆಂಸಿ ಡ್ರಿಫ್ಟ್ ಸಾಮಾನ್ಯವಾಗಿ 106 ರಲ್ಲಿ 1 ಭಾಗಕ್ಕಿಂತ ಕಡಿಮೆ ಇದು ದಿನಕ್ಕೆ 0 0001 ಆಗಿದೆ ಇದು ಅತ್ಯಂತ ಚಿಕ್ಕದಾಗಿದೆ ಈಗ ಹಿಂದಿನ ಸ್ಲೈಡ್ ಗಳಲ್ಲಿ ವಾಚ್ ಏನನ್ನು ಒಳಗೊಂಡಿದೆ ಎಂದು ನಿಮಗೆ ಪ್ರಶ್ನೆ ಕೇಳಿದೆ ಮತ್ತು ಅದಕ್ಕೆ ಉತ್ತರವನ್ನು ಈ ಸ್ಲೈಡ್ ನಲ್ಲಿ ನೀಡಿದ್ದೇನೆ ಆದ್ದರಿಂದ ನೀವು ಇಲ್ಲಿ ನೋಡುತ್ತೀರಿ ಏಕೆಂದರೆ ಒಟ್ಟಾರೆ ಕೃಸ್ಟಾಲ್ ಉತ್ತಮ ಆವರ್ತನ ಸ್ಥಿರತೆಯನ್ನು ಹೊಂದಿದೆ ಆದ್ದರಿಂದ ಇದನ್ನು ಕಂಪ್ಯೂಟರ್ ಗಳು ಕೌಂಟರ್ ಗಳು ಎಲೆಕ್ಟ್ರಾನಿಕ್ ರಿಸ್ಟ್ ವಾಚ್ ಗಳಲ್ಲಿ ಮೂಲಭೂತ ಸಮಯ ಸಾಧನಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಫ್ರೀಕ್ವೆಂಸಿ ಮತ್ತು ವಿಶೇಷವಾಗಿ ಕ್ರಿಸ್ಟಾಲ್ crystals ಬಗ್ಗೆ ಮಾತನಾಡುವಾಗ ಫ್ರೀಕ್ವೆಂಸಿ ಸ್ಥಿರತೆ ಬಹಳ ಮುಖ್ಯ ಎಂದು ಈಗ ನಿಮಗೆ ತಿಳಿದಿದೆ ಕ್ರಿಸ್ಟಾಲ್ ಎಷ್ಟು ಸ್ಥಿರವಾಗಿರುವಾಗ ಅವುಗಳನ್ನು ಕಂಪ್ಯೂಟರ್ ಗಳು ಕೌಂಟರ್ ಗಳು ನಿಮ್ಮ ಡಿಜಿಟಲ್ ರಿಸ್ಟ್ ವಾಚ್ ಸೇರಿದಂತೆ ಮೂಲಭೂತ ಸಮಯ ಸಾಧನಗಳು ಸೇರಿದಂತೆ ಅನೇಕ ಅಪ್ಲಿಕೇಶನ್ ಗಳಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಇವು ಕ್ರಿಸ್ಟಾಲ್ ಅನ್ವಯಗಳಾಗಿವೆ ಆದ್ದರಿಂದ ಈಗ Fs Cequivalent Fpಸಮೀಕರಣವನ್ನು ಅರ್ಥಮಾಡಿಕೊಂಡಿರುವುದರಿಂದಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸೋಣ ಪ್ರಶ್ನೆಯಲ್ಲಿ ಒಂದುಕ್ರಿಸ್ಟಾಲ್ 2 ಹೆನ್ರಿಗೆ ಸಮನಾದ ಇಂಡಕ್ಟರ್ L ಅನ್ನು ಹೊಂದಿದೆ C 0 01 ಪಿಕೋಫಾರಾಡ್ ಗೆ ಸಮವಾಗಿದೆ ಮತ್ತು R 2 kilo ohm ಗೆ ಸಮವಾಗಿದೆ ಇದರ ಮೌಂಟಿಂಗ್ ಕೆಪಾಸಿಟನ್ಸ್ 2 ಪಿಕೋಫಾರಾಡ್ ಆಗಿದೆ ಸೀರೀಸ್ ಮತ್ತು ಪ್ಯಾರಾಲಲ್ ರೇಸೋನೆಂಟ್ ಫ್ರೀಕ್ವೆಂಸಿ ಲೆಕ್ಕಹಾಕಿ ಆದ್ದರಿಂದ ಪ್ರಶ್ನೆ ಮತ್ತು ಪರಿಹಾರವೂ ತುಂಬಾ ಸುಲಭ ನಮಗೆ Cm ನೀಡಲಾಗಿದೆ ಈಗ ನಾವು Fs ಅನ್ನು ನೋಡಬೇಕಾಗಿದೆ ಇದು ಸೀರೀಸ್ ರೇಸೋನೆಂಟ್ ಫ್ರೀಕ್ವೆಂಸಿ12piLC ಆಗಿದೆ ಅದನ್ನು ಪರಿಹರಿಸಿದಾಗ 1 125 megahertz ಪಡೆಯುತ್ತೇವೆ ಆದ್ದರಿಂದ L 2 henry ಎಂದು ನೋಡಿದರೆ C 0 010 01 ಬರೆಯಬೇಕು 12pi2x0 001x10 12 ಅದು ನಮಗೆ fs 1 125 ಮೆಗಾಹರ್ಟ್ಜ್ ಗಳನ್ನು ನೀಡುತ್ತದೆ ಈಗ fp 12piLCequivalent Cequivalent ಅನ್ನು ಹುಡುಕಬೇಕು ಮತ್ತು ಅದನ್ನು ಕಂಡುಹಿಡಿಯಲು ನಾವು ಸೂತ್ರವನ್ನು ತಿಳಿದುಕೊಳ್ಳಬೇಕು CM xCCM C ನಾವು CM 2 picofarad ಮತ್ತು CE 0 01 pico farad ಆದ್ದರಿಂದ 2 x 10 12 x 0 01x 10 122x 10 120 01 x 10 129 95 x 10 15 farads ನೀಡುತ್ತದೆ ಆದ್ದರಿಂದ ಈಗ ನಮಗೆ Cequivalent ಎಂದರೇನು ಎಂದು ತಿಳಿದಿದೆ fp ಯ ಸಮೀಕರಣದಲ್ಲಿ Cequivalent ನ ಮೌಲ್ಯವನ್ನು ಬದಲಿಯಾಗಿಹಾಕಿದಾಗ fp 12pi2x0 01x10 15 ಇದನ್ನು ಪರಿಹರಿಸಿದಾಗ 1 128 ಮೆಗಾಹರ್ಟ್ಜ್ ಗೆ ಹತ್ತಿರವಾದ ಉತ್ತರವನ್ನು ಪಡೆಯುತ್ತೇವೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಈಗ ಇದು ಯುನಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಗೆ ಉದಾಹರಣೆಯಾಗಿದೆ ನಾವು UJT ಒಸಿಲೇಟಾರ್ ಹೋಗುವ ಮೊದಲು ಕ್ರಿಸ್ಟಲ್ ಒಸಿಲೇಟಾರ್ ಬಗ್ಗೆ ತ್ವರಿತವಾಗಿ ಅರ್ಥಮಾಡಿಕೊಳ್ಳೋಣ ಮತ್ತು ನಂತರ ನಾವು ಮುಂದಿನ ಮಾಡ್ಯೂಲ್ ನಲ್ಲಿ ಒಸಿಲೇಟಾರ್ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಇಲ್ಲಿಯವರೆಗೆ ನೋಡಿರುವುದು ಒಸಿಲೇಟಾರ್ಗಳಲ್ಲಿ ಕ್ರಿಸ್ಟಾಲ್ ಗಳನ್ನು ಹೇಗೆ ಬಳಸಬಹುದು ಮತ್ತು ನಂತರ ಪಿಜೋಎಲೆಕ್ಟ್ರಿಕ್ ತೋರಿಸುವ ಯಾವ ರೀತಿಯ ಕ್ರಿಸ್ಟಾಲ್ ಲಭ್ಯವಿದೆ ಮತ್ತು ನಂತರ ಯಾವ ಕ್ರಿಸ್ಟಾಲ್ ಹೆಚ್ಚು ಸ್ಥಿರವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ನಂತರ ನಾವು ಈ ಕ್ರಿಸ್ಟಾಲ್ ಅನ್ನು ಒಂದು ಒಸಿಲೇಟಾರ್ ಹೇಗೆ ಬಳಸಬಹುದು ಮತ್ತು ನಾವು ಕಂಡುಕೊಳ್ಳಬಹುದಾದ ಫ್ರೇಕ್ವೆಂಸಿ ಸೂತ್ರಗಳು ಯಾವುವು ಎಂಬುದನ್ನು ನಾವು ನೋಡಿದ್ದೇವೆ ಇದು Fs ಆಗಿರಲಿ ಅಥವಾ ಇದು Fp ಆಗಿರಲಿ ಮತ್ತು ನಂತರ ನಾವು ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದ್ದೇವೆ ಈ ಕ್ರಿಸ್ಟಾಲ್ ಅತ್ಯಂತ ಸ್ಥಿರವಾಗಿದ್ದವು ಮತ್ತು ಆದ್ದರಿಂದ ಅವುಗಳನ್ನು ಅನೇಕ ಅನ್ವಯಗಳಲ್ಲಿ ಬಳಸಲಾಗುತ್ತದೆ ಅವುಗಳನ್ನು ಈ ನಿರ್ದಿಷ್ಟ ಮಾಡ್ಯೂಲ್ ನಲ್ಲಿ ಚರ್ಚಿಸಲಾಗಿದೆ ಆದ್ದರಿಂದ ಈಗ ನಿಮಗೆ ಫೇಸ್ ಶಿಫ್ಟ್ಒಸಿಲೇಟಾರ್ ವೀನ್ ಬ್ರಿಡ್ಜ್ ಒಸಿಲೇಟಾರ್ ಕೋಲ್ಪಿಟ್ಸ್ ಒಸಿಲೇಟಾರ್ ಹಾರ್ಟ್ಲಿ ಒಸಿಲೇಟಾರ್ ಮತ್ತು ಕ್ರಿಸ್ಟಾಲ್ ತಿಳಿದಿವೆ ಮುಂದಿನ ಮಾಡ್ಯೂಲ್ ನಲ್ಲಿ ಯುನಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಒಸಿಲೇಟಾರ್ ಯಾವುವು ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಈ ನಿರ್ದಿಷ್ಟ ಕ್ರಿಸ್ಟಾಲ್ ಒಸಿಲೆಟರ್ ಬಗ್ಗೆ ಈ ಉಪನ್ಯಾಸವನ್ನು ನಿಲ್ಲಿಸುತ್ತೇವೆ ಮತ್ತು ಇತರ ರೀತಿಯ ಒಸಿಲೆಟರ್ ಗಳು ಯಾವುವು ಎಂಬುದನ್ನು ಮುಂದಿನ ಮಾಡ್ಯೂಲ್ ನಲ್ಲಿ ನೋಡೋಣ ಅಲ್ಲಿಯವರೆಗೆ ನೀವು ಈ ಸ್ಲೈಡ್ ಗಳನ್ನು ನೋಡಿರಿ ಏನು ಮಾಡುತ್ತದೆ ಮತ್ತು ಕ್ರಿಸ್ಟಾಲ್ ಹೇಗೆ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಿ ನೀವು ಹಿಂದಿನ ಮಾಡ್ಯೂಲ್ ಗಳನ್ನು ತಪ್ಪಿಸಿಕೊಂಡಿದ್ದರೆ ಹಿಂತಿರುಗಿ ಹೋಗಿ ಹಿಂದಿನ ಮಾಡ್ಯೂಲ್ ಗಳನ್ನು ನೋಡಿ ಮತ್ತು ಬಾರ್ಕ್ ಹೌಸನ್ ಮಾನದಂಡ ಗಳು ಯಾವುವು ಮತ್ತು ಒಸಿಲೆಟರ್ ಗಳನ್ನು ಹೇಗೆ ವಿನ್ಯಾಸಗೊಳಿಸಲಾಗಿದೆ ಎಂಬುದನ್ನು ನೋಡಿ ಆದ್ದರಿಂದ ನಾನು ಮುಂದಿನ ತರಗತಿಯಲ್ಲಿ ನೋಡುತ್ತೇನೆ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸಿ ಬೈ